ಹಾಗಾದರೆ ನಾವು ಈಗ ಸೆಸ್ನಾ 206 H ವಿಮಾನವನ್ನು ಗಮನಿಸುತ್ತಿದ್ದೇವೆ ಇವರು ಇದರ ಪ್ರತಿದಿನದ ಪರಿಶೀಲನೆ ಮಾಡುತ್ತಾರೆ ವಿಮಾನವನ್ನು ಹಾರಲು ಬಳಸುವುದಕ್ಕಿಂತ ಮುಂಚೆ ನಾವು ಪ್ರತಿದಿನದ ಪರಿಶೀಲನೆ ಮಾಡುತ್ತೇವೆ ಈ ಪರಿಶೀಲನೆಯೂ ನಾವು ಈಗಾಗಲೇ ಚರ್ಚಿಸಿರುವಂತೆ ಪರಿಶೀಲನೆ ಗಿಂತ ಬೇರೆಯಾಗಿರುತ್ತದೆ ವಿಮಾನವನ್ನು ಹಾರಲು ಬಳಸುವುದಕ್ಕಿಂತ ಅಂದರೆ ಅದರ ಪ್ರಪ್ರಥಮ ಬಾರಿಗೆ ಈ ಪರಿಶೀಲನೆ ಮಾಡಲಾಗುತ್ತದೆ ಇಂದು ನನ್ನ ಜೊತೆ ಶ್ರೀ ಪಾಲ್ ವಾಲ್ ಶ್ರೀ ಅನಿಮೇಶ್ ಪಾಲ್ ವಾಲ್ ಇದ್ದಾರೆ ಅವರು ಅಭಿಮಾನಿನಾ ಮುಖ್ಯ ತಂತ್ರಜ್ಞ ಆಗಿರುತ್ತಾರೆ ಅವರು ಈ ಪರಿಶೀಲನೆಯಲ್ಲಿ ನಮಗೆ ಸಹಾಯ ನೀಡುತ್ತಾರೆ ಹಾಗಾದರೆ ನೀವು ಈ ವಿಮಾನದ ಪರಿಶೀಲನೆಯನ್ನು ಗಮನಿಸಬಹುದು ಫ್ಯೂಸೆಲಾಜ್ ಪರಿಶೀಲನೆ ಇಂಜಿನ್ ಪರಿಶೀಲನೆ ಮಾಡುವಾಗ ಹೊದಕೆಯ ನಿರ್ಮಲತೆ ಸ್ಥಿತಿ ಮತ್ತು ಹಾಳಾಗಿರುವ ಸೂಚನೆಗಳನ್ನು ನೋಡಬೇಕಾಗುತ್ತದೆ ಹೀಗಾಗಿ ನಾವು ಹೊದಕೆ ನೋಡಬೇಕಾಗುತ್ತದೆ ಸಂಪೂರ್ಣ ವಿಮಾನದ ಹೊದುಕೆ ನಿರ್ಮಲವಾಗಿದೆ ಯಾವುದು ಹಾನಿ ಇರದೆ ಯಾವುದೇ ರೀತಿಯ ಗೀಚು ಮತ್ತು ಇನ್ನಿತರೆ ಹಾನಿಗಳಿಗೆ ನೋಡಿಕೊಳ್ಳಬೇಕಾಗುತ್ತದೆ ನೀವು ರಿವೆಟ್ ಗಳನ್ನು ಇಲ್ಲಿ ಗಮನಿಸಬಹುದು ಇಂತಹ ರಿವೆಟ್ ಗಳನ್ನು ಅಲ್ಲಿ ಇವೆ ಅಥವಾ ಅವುಗಳಲ್ಲಿ ಸವಕಳಿ ಬಂದಿದೆ ಎಂದು ನೋಡಿಕೊಳ್ಳಬೇಕಾಗುತ್ತದೆ ಹೀಗಾಗಿ ಒಟ್ಟು ಫ್ಯೂಸೆಲಾಜ್ಗೆ ಪರಿಶೀಲನೆ ಮಾಡಬೇಕಾಗುತ್ತದೆ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಬಾಗಿಲು ಹಾಗೂ ಅವುಗಳ ಚಿಲುಕಗಳನ್ನು ಅವುಗಳ ಸ್ಥಿತಿಗಳನ್ನು ಮತ್ತು ಹಿಂಜ್ ಗಳನ್ನು ನೋಡಿಕೊಳ್ಳಬೇಕು ಹೀಗಾಗಿ ನೀವು ಈ ಬಾಗಿಲನ್ನು ಗಮನಿಸಬಹುದು ಇದು ಮುಖ್ಯವಾದಂತಹ ವಿಮಾನದ ಬಾಗಿಲು ಆಗಿದ್ದು ಅದರ ಹಿಂಜ್ ಗಳನ್ನು ನಾವು ಗಮನಿಸಬೇಕು ಇವೆಲ್ಲವೂ ವಿಮಾನದ ಹಿಂಜ್ ಆಗಿರುತ್ತದೆ ನಾವು ಅವುಗಳನ್ನು ಗಮನಿಸಬೇಕು ನಾವು ಚಿಲುಕಗಳನ್ನು ಗಮನಿಸಬೇಕು ಚಿಲುಕಗಳನ್ನು ಭದ್ರತೆಯನ್ನು ನಾವು ಈ ರೀತಿಯಲ್ಲಿ ಸರಿಯಾಗಿ ಬಾಗಿಲನ್ನು ಕೀಲಿ ಹಾಕುವುದರಲ್ಲಿ ನೋಡಿಕೊಳ್ಳಬೇಕು ಎಲ್ಲಾ ಪಾರದರ್ಶಕ ಫಲಕಗಳನ್ನು ಮತ್ತು ವಾಯು ರೋಧಕಗಳನ್ನು ಸೂಚಿಯಾಗಿ ಮತ್ತು ಸರಿಯಾಗಿ ಇರುವಂತೆ ನೋಡಿಕೊಳ್ಳಬೇಕು ನೀವು ಇಲ್ಲಿ ಪಾರದರ್ಶಕ ಫಲಕಗಳನ್ನು ಗಮನಿಸಬಹುದು ಇಲ್ಲಿರುವಂತಹ ಎಲ್ಲಾ ಫಲಕಗಳು ಪಾರದರ್ಶಕವಾಗಿದೆ ನಾವು ಪಾರದರ್ಶಕ ಫಲಕಗಳನ್ನು ಸ್ವಚ್ಛವಾಗಿ ಹಾಗೂ ಭದ್ರತೆಯಿಂದ ಇರುವ ರೀತಿಯಲ್ಲಿ ಸರಿಯಾಗಿ ನೋಡಿಕೊಳ್ಳಬೇಕು ಈಗ ಕಾಕ್ಪಿಟ್ ನೆಲದ ಸಂಯೋಜನೆಯನ್ನು ಮತ್ತು ಕಾಕ್ಪಿಟ್ ಸ್ವಚ್ಛವಾಗಿ ಹಾಗೂ ಭದ್ರವಾಗಿ ಇಟ್ಟುಕೊಳ್ಳುವುದನ್ನು ನೀವು ಪರಿಶೀಲಿಸಿಬಹುದು ಕಾಕ್ಪಿಟ್ಒಳಗಡೆ ಹೋದರೆ ಸಾಮಾನ್ಯವಾದಂತಹ ಸ್ವಚ್ಛತೆಯನ್ನು ಮತ್ತು ಸಾಮಾನ್ಯವಾದ ಸ್ಥಿತಿಯನ್ನುಆಸನಗಳನ್ನು ಮತ್ತು ಮಿತ್ತೆಗಳನ್ನು ನಾವು ಪರಿಶೀಲಿಸಬೇಕು ಹೀಗೆ ನೀವು ಇಲ್ಲಿ ಕಾಕ್ಪಿಟ್ ಗಮನಿಸಬಹುದು ಇಲ್ಲಿ ಕಾಕ್ಪಿಟ್ ನೆಲವನ್ನು ಸಂಯೋಜನೆ ಮಾಡುವುದರಲ್ಲಿ ಮತ್ತು ಕಾಕ್ಪಿಟ್ ಸ್ವಚ್ಛತೆಯ ಸ್ಥಿತಿಯನ್ನು ಮತ್ತು ಭದ್ರತೆಯನ್ನು ಪರಿಶೀಲನೆ ಮಾಡಲಾಗಿದೆ ಸಂಪೂರ್ಣ ನೆಲವನ್ನು ಸರಿಯಾಗಿ ಸ್ವಚ್ಛತೆಗಾಗಿ ಅಚ್ಚುಕಟ್ಟಾಗಿ ಆಸನಗಳನ್ನು ಪರಿಶೀಲಿಸಿ ಮತ್ತು ಮಿತ್ತೆಗಳ ಸ್ಥಿತಿಯನ್ನು ಮತ್ತು ಭದ್ರತೆಯನ್ನು ಪರಿಶೀಲಿಸಬೇಕು ಆಸನಗಳು ಮತ್ತು ಮಿಥ್ಯಗಳು ಸರಿಯಾಗಿ ಇವೆ ಎಂದು ನೋಡಿಕೊಳ್ಳಬೇಕು ಆಸನದ ಬೆಲ್ಟು ಭುಜದ ಸಜ್ಜು ಸ್ಥಿತಿಗಳಿಗೆ ಮತ್ತು ಭದ್ರತೆಗೆ ನೀವು ನೋಡಿಕೊಳ್ಳಬೇಕು ಇಲ್ಲಿ ನೀವು ಗಮನಿಸಬಹುದು ಆಸನದ ಬೆಲ್ಟು ಇಲ್ಲಿ ಇವೆಲ್ಲವೂ ಆಸನದ ಬೆಲ್ಟು ಭುಜದ ಸಜ್ಜು ಗಳನ್ನು ಸರಿಯಾಗಿ ಇವೆ ಯಾವುದೇ ಹಾನಿ ಆಗಿಲ್ಲ ಎನ್ನುವುದನ್ನು ನಾವು ಪರಿಶೀಲಿಸಬೇಕು ಅಗ್ನಿಶಾಮಕಗಳು ಸೊರುತ್ತಿಲ್ಲ ಮತ್ತು ಭದ್ರವಾಗಿವೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ನೀವು ಅಗ್ನಿಶಾಮಕಗಳು ಈ ಅಗ್ನಿಶಾಮಕಗಳಲ್ಲಿ ಸೋರಿಕೆಯನ್ನು ನಾವು ಪರಿಶೀಲನೆ ಮಾಡಬೇಕು ಮತ್ತು ಅಗ್ನಿಶಾಮಕಗಳು ಸರಿಯಾಗಿ ಸುರಕ್ಷಿತವಾಗಿ ಇವೆ ಎಂದು ನೋಡಬೇಕು ತುರ್ತು ಚಿಕಿತ್ಸೆ ಪೆಟ್ಟಿಗೆಯು ಸರಿಯಾಗಿ ಸ್ಥಾನದಲ್ಲಿ ಇದೆ ಎಂದು ನೋಡಬೇಕು ಮತ್ತು ಅದು ಸರಿಯಾಗಿ ಮುಚ್ಚಲಾಗಿದೆ ಎಂದು ಗಮನಿಸಬೇಕು ಅದು ವಿಮಾನದಲ್ಲಿ ಇರುವಂತಹ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಇದರ ಹಿಂದೆ ಇದೆ ಹಾಗಾದರೆ ನಾವು ತುರ್ತು ಚಿಕಿತ್ಸೆ ಪೆಟ್ಟಿಗೆಯು ಸರಿಯಾಗಿ ಸ್ಥಾನದಲ್ಲಿ ಇದೆ ಎಂದು ನೋಡಬೇಕು ಮತ್ತು ಅದು ತೆರೆದು ಇಟ್ಟಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಸಜ್ಜು ಭದ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇಲ್ಲಿ ನೀವು ಸಜ್ಜು ಮತ್ತು ಇನ್ನಿತರೆ ಭಾಗಗಳನ್ನು ಭದ್ರವಾಗಿದೆ ನೋಡಿಕೊಳ್ಳಬೇಕು ಎಲ್ಲಾ ಫಲಕಗಳು ಮತ್ತು ತಿದ್ದುಪಡಿ ಕಾರ್ಡುಗಳು ಸರಿಯಾದ ಸ್ಥಾನಗಳಲ್ಲಿ ಇವೆ ಎಂದು ನೋಡಿಕೊಳ್ಳಬೇಕು ಹೀಗಾಗಿ ಇವೆಲ್ಲವೂ ವಿವಿಧ ರೀತಿಯ ವಿಮಾನದಲ್ಲಿನ ಫಲಕಗಳು ಆಗಿರುತ್ತವೆ ಇವೆಲ್ಲವೂ ಸರಿಯಾಗಿ ಕ್ರಮಬದ್ಧವಾಗಿವೆ ಸರಿಯಾಗಿ ಇಡಲಾಗಿದೆ ಎಲ್ಲಾ ಅವಶ್ಯಕ ಫಲಕಗಳನ್ನು ಹೊಂದಿರುತ್ತೇವೆ ಎಂದು ನೀವು ನೋಡಿಕೊಳ್ಳಬೇಕು ಈಗ ಅಂಡರ್ ಕ್ಯಾರೇಜ್ ನೋಡಿದರೆ ನೀವು ಇಲ್ಲಿ ಅಂಡರ್ ಕ್ಯಾರೇಜ್ ಗಮನಿಸಬಹುದು ಇದು ಮುಖ್ಯವಾದ ಅಂಡರ್ ಕ್ಯಾರೇಜ್ ಅಂದರೆ ಪ್ರಮುಖ ಲ್ಯಾಂಡಿಂಗ್ ಗೇರ್ ಆಗಿರುತ್ತದೆ ನಾವು ಪ್ರಮುಖವಾದಂತಹ ಲ್ಯಾಂಡಿಂಗ್ ಗೇರ್ನ್ನು ಸ್ವಚ್ಛತೆಗೆ ಮತ್ತು ಸರಿಯಾದ ಸ್ಥಿತಿಗೆ ಪರಿಶೀಲನೆ ಮಾಡಬೇಕು ಅದನ್ನೂ ನಾವು ಗಮನಿಸಬೇಕು ದೃಷ್ಟಿಗೋಚರ ಪರಿಶೀಲನೆ ಮಾಡಿ ಎಲ್ಲಾ ಭಾಗಗಳು ಸರಿಯಾದ ಸ್ಥಾನದಲ್ಲಿ ಇವೆ ಎಂದು ಮತ್ತು ಬಿರುಕು ಇಲ್ಲ ಎಂದು ನೋಡಬೇಕು ಮುಖ್ಯವಾದ ಮತ್ತು ನೋಸ್ ಹತ್ತಿರ ಇರುವಂತಹ ಚಕ್ರಗಳನ್ನು ಕ್ರೀಪ್ ಗುರುತುಗಳಿಗಾಗಿ ಸಾಮಾನ್ಯವಾದ ಸ್ಥಿತಿಗಳಿಗೆ ಮತ್ತು ಸರಿಯಾಗಿ ದಪ್ಪಕೊಂಡಿವೆ ಎಂಬುದನ್ನು ನೀವು ಗಮನಿಸಿಬಹುದು ಇದು ಮುಖ್ಯವಾದ ಅಂತಹ ಚಕ್ರ ಅಲ್ಲಿ ಯಾವುದೇ ರೀತಿಯ ಕಡಿತಗಳುಹಾನಿ ಕ್ರೀಪ್ ಗುರುತು ಇಲ್ಲವೆಂದು ನೀವು ಗಮನಿಸಬೇಕು ಅವಶ್ಯಕವಾದ ಚಿಲುಕ ಹಾಕುವಂತಹ ವಿಭಜನಾ ಪಿನ್ ಇಲ್ಲಿ ನೀವು ಗಮನಿಸಬೇಕು ನಾವು ಮುಖ್ಯ ಚಕ್ರವನ್ನು ಪರಿಶೀಲನೆ ಮಾಡಬೇಕು ಅದೇ ರೀತಿ ಇದು ಎಡಭಾಗದ ಚಕ್ರ ಅದೇ ರೀತಿಯಲ್ಲಿ ನೀವು ಬಲಭಾಗದ ಚಕ್ರವನ್ನು ಮತ್ತು ನೋಸ್ ಚಕ್ರವನ್ನು ಪರಿಶೀಲನೆ ಮಾಡಬೇಕು ಬ್ರೇಕ್ ವ್ಯವಸ್ಥೆಯ ದ್ರವ್ಯದ ಸೋರಿಕೆಯನ್ನು ಮತ್ತು ಸರಿಯಾದ ಕಾರ್ಯವನ್ನು ಗಮನಿಸಬೇಕು ನೀವು ಇಲ್ಲಿ ಬ್ರೇಕ್ ವ್ಯವಸ್ಥೆಯನ್ನು ಗಮನಿಸಬಹುದು ಇದು ಬ್ರೇಕ್ ಘಟಕ ಆಗಿರುತ್ತದೆ ನಾವು ಇಲ್ಲಿ ಏನು ಗಮನಿಸಬೇಕು ಅಂದರೆ ಇಲ್ಲಿ ಅಂದರೆ ಬ್ರೇಕ್ ಘಟಕದಲ್ಲಿಯಾವುದೇ ರೀತಿಯ ಸೋರಿಕೆ ಇರಬಾರದು ಇಲ್ಲಿ ಬ್ರೇಕ್ ಲೈನರ್ ಇರುತ್ತವೆ ಬ್ರೇಕ್ ಲೈನರ್ ಸವಕಳಿಯನ್ನು ಕಂಡಿಲ್ಲ ಮತ್ತು ಅಲ್ಲಿ ಸೋರಿಕೆ ಇಲ್ಲ ಹಾಗೂ ಬ್ರೇಕ್ ಘಟಕದಲ್ಲಿ ಯಾವುದೇ ಹಾನಿಯೂ ಇಲ್ಲ ಇದು ನೋಸ್ ಲ್ಯಾಂಡಿಂಗ್ ಗೇರ್ಆಗಿರುತ್ತದೆ ಇದನ್ನು ನಾವು ಸರಿಯಾಗಿ ಅಂದರೆ ಸ್ವಚ್ಛವಾಗಿದೆ ಸ್ಟ್ರಟ್ ಸರಿಯಾಗಿ ವಿಸ್ತರಣೆ ಆಗುತ್ತಿದೆಯಾ ಇಲ್ಲಿ ಸೇರಿಸಿರುವ ಲಿಂಕುಗಳು ಮತ್ತು ಬೋಲ್ಟ್ ಗಳು ಸರಿಯಾದ ಜಾಗದಲ್ಲಿ ನೀವೆ ಭದ್ರತೆಯ ಕಾರ್ಯವಿಧಾನಗಳು ಸರಿಯಾಗಿ ಜಾಗದಲ್ಲಿದೆ ಮತ್ತು ಶಾಕ್ ಸ್ಟ್ರಟ್ ಗಳಲ್ಲಿ ಯಾವುದೇ ಸೋರಿಕೆ ಇರುವುದಿಲ್ಲ ಎಂದು ನೀವು ಗಮನಿಸಬೇಕು ನಾವು ಗಮನಿಸಬೇಕಾದ ನೋಸ್ ಚಕ್ರದಲ್ಲಿ ಸರಿಯಾದ ಭದ್ರತೆಯ ಕಾರ್ಯವಿಧಾನ ಇದೆ ಸರಿಯಾದ ಆಧಾರ ಇದೆ ಹರಿದು ಹೋದಂತಹ ಚಕ್ರಗಳು ಇಲ್ಲ ಮತ್ತು ಸರಿಯಾದ ಪ್ರಮಾಣದಲ್ಲಿ ಉಬ್ಬಿಕೊಂಡಿವೆ ಎಂಬುವುದನ್ನು ಗಮನಿಸಬೇಕಾಗುತ್ತದೆ ಹೀಗಾಗಿ ಇದು ಚಕ್ರದ ಒತ್ತಡದ ಗೇಜ್ ಆಗಿರುತ್ತದೆ ಅದನ್ನು ನಾವು TPG ಎನ್ನುತ್ತೇವೆ ಅದನ್ನು ಸರಿಯಾಗಿ ಮಾಪನವನ್ನು ಮಾಡಿರುತ್ತಾರೆ ಅದಕ್ಕೆ ಮಾಪನಾಂಕದ ಲಾಂಛನವು ಇರುತ್ತದೆ ಮಾಪನಾಂಕಕ್ಕೆ ನಿರ್ದಿಷ್ಟವಾದ ಅಂಗೀಕಾರ ಇರುತ್ತದೆ ಈ ಉಪಕರಣವನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ಉಪಕರಣವು ಸರಿಯಾಗಿ ಅಂತಿಮ ದಿನಾಂಕದ ಮುಂಚೆ ಮಾಪನಾಂಕ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ನಾವು ಚಕ್ರದ ಒತ್ತಡವನ್ನು ಮಾಪನ ಮಾಡಬೇಕು ದಯವಿಟ್ಟು ಚಕ್ರ ಒತ್ತಡವನ್ನು ಗಮನಿಸಿ ಮತ್ತು ನಾವು ಚಕ್ರದ ಒತ್ತಡವನ್ನು ಹೇಗೆ ಮಾಪನ ಮಾಡುತ್ತೇವೆ ಎಂಬುದನ್ನು ನಿಮಗೆ ತೋರಿಸುತ್ತೇವೆ ಹಾಗಾದರೆ ಪ್ರತಿ ವಾಯುಯಾನದ ಮುಂಚೆ ಚಕ್ರದ ಒತ್ತಡವನ್ನು ತಯಾರಕರು ತಿಳಿಸಿರುವ ಹಾಗೆ ಮಾಪನ ಮಾಡುತ್ತಾರೆ ಚಕ್ರದ ಒತ್ತಡವನ್ನು ನೋಡಬೇಕಾಗುತ್ತದೆ ಚಕ್ರದ ಒತ್ತಡವನ್ನು ನೋಡುವಾಗ ಅದರ ಮಾಪನವು 49 ಗಿಂತ 3 psi ಹೆಚ್ಚು ಕಡಿಮೆ ಆಗಿರುತ್ತದೆ ಹಾಗಾದರೆ ನೀವು ಇಲ್ಲಿ ಗಮನಿಸಬಹುದು ಇದರ ಮೌಲ್ಯವು 48 psi ಆಗಿದೆ ಮತ್ತು ಇಲ್ಲಿನ ಅವಶ್ಯಕತೆಯು 9 ಗಿಂತ 3 psi ಹೆಚ್ಚು ಕಡಿಮೆ ಅಂದರೆ 46 ದಿಂದ 52 psi ವರೆಗೆ ಆಗಿರುತ್ತದೆ ಹೀಗಾಗಿ ಇದು ಈ ವ್ಯಾಪ್ತಿಯ ಒಳಗೆ ಇರುತ್ತದೆ ಅದೇ ರೀತಿ ನಾವು ಇನ್ನುಳಿದ ಚಕ್ರಗಳನ್ನು ಪರಿಶೀಲಿಸುತ್ತೇವೆ ಹಾಗಾದರೆ ಈಗ ನಾವು ಫ್ಲ್ಯಾಪ್ ಪರಿಶೀಲನೆ ಬಗ್ಗೆ ಮತ್ತು ಪ್ರಮುಖವಾದಂತಹ ವಿಮಾನವನ್ನು ಗಮನಿಸೋಣ ನಾವು ಈಗ ವಿಮಾನದ ಸ್ಕಿನ್ ಪ್ಯಾನಲ್ ಮತ್ತು ಫ್ಲ್ಯಾಪ್ ಗಳನ್ನು ಹಾನಿಗೋಸ್ಕರ ಪರಿಶೀಲನೆ ಮಾಡಬೇಕಾಗಿದೆ ನಾವು ಫ್ಲ್ಯಾಪ್ರೋಲರ್ ಗಮನಿಸಬೇಕಾಗುತ್ತದೆ ನೀವು ಇಲ್ಲಿ ಫ್ಲ್ಯಾಪ್ ಚಲನೆಯ ದಾರಿಯನ್ನು ಗಮನಿಸಬಹುದು ಇದು ಫ್ಲ್ಯಾಪ್ ಚಲನೆಯ ದಾರಿ ನಾವು ಇಲ್ಲಿರುವಂತಹ ಟ್ರ್ಯಾಕ್ ಸವಿದು ಹೋಗಿದೆಯಾ ಎಂಬುದನ್ನು ನೋಡಬೇಕಾಗುತ್ತದೆ ರೋಲರ್ಗಳು ನಿರ್ದಿಷ್ಟ ಸ್ಥಾನದಲ್ಲಿವೆ ಹಾಗಾದರೆ ಎಲ್ಲಾ ಟ್ರ್ಯಾಕ್ ಮತ್ತು ರೋಲರ್ ಗಳನ್ನು ಸರಿಯಾಗಿ ಎರಡು ಕಡೆಯಿಂದ ಎಡದಿಂದ ಮತ್ತು ಬಲದಿಂದ ಪರಿಶೀಲನೆ ಮಾಡಬೇಕು ಹಾನಿಯನ್ನು ಸರಿಪಡಿಸುವ ಅಂತಹ ಮತ್ತು ಭದ್ರತೆಯ ದೃಷ್ಟಿಯಿಂದ ಲಿಫ್ಟ್ ಸ್ಟ್ರಟ್ ಗಮನಿಸಬೇಕು ಇವೆಲ್ಲವೂ ಲಿಫ್ಟ್ ಸ್ಟ್ರಟ್ ಆಗಿರುತ್ತವೆ ಇಲ್ಲಿ ಯಾವುದೇ ರೀತಿಯ ಹಾನಿ ಆಗಿದೆಯಾ ಎಂಬುದನ್ನು ನಾವು ನೋಡಬೇಕಾಗುತ್ತದೆ ಅವುಗಳನ್ನು ಸುರಕ್ಷಿತವಾಗಿ ಸೇರಿಸಲಾಗಿರುತ್ತದೆ ಎರಡು ಕಡೆಯಿಂದ ನೀವು ನೋಡಬಹುದು ಒಂದು ಕಡೆಯಿಂದ ಕೆಳಗೆ ಮತ್ತು ಮೇಲೆ ಅದೇ ರೀತಿ ಬಲಭಾಗದಲ್ಲಿ ಇರುತ್ತದೆ ನಾವು ಎಳಿರೋನ ಹಿಂಜ್ ಕೂಡ ನೋಡಬೇಕಾಗುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಸವೆತವನ್ನು ಮತ್ತು ಭದ್ರತೆಯನ್ನು ಗಮನಿಸಬಹುದು ಹಾಗಾದರೆ ಇವು ಎಳಿರೋನಗಳನ್ನು ನೀವು ನೋಡಬಹುದು ಈ ಎಳಿರೋನಗಳನ್ನು ವಿಚಲನೆಯನ್ನು ನಾವು ಪರಿಶೀಲಿಸಬೇಕು ಅಂದರೆ ಅದರ ವಿಚಲನೆಯಲ್ಲಿ ಯಾವುದೇ ರೀತಿಯ ಅಡೆತಡೆ ಇರಬಾರದು ನಿಮಗೆ ವಿಚಲನೆಯು ಭಾವಿಸಬೇಕು ಅಲ್ಲಿ ಯಾವುದೇ ರೀತಿಯ ಅಡೆತಡೆ ಭಾವಿಸಬಾರದುನೀವು ಟ್ರೈಲಿಂಗ್ ಎಡ್ಚ್ ಸರಿಯಾಗಿ ಇದೆಯಾ ಯಾವುದೇ ರೀತಿಯ ಸಮಸ್ಯೆಯು ಟ್ರೈಲಿಂಗ್ ಎಡ್ಚ್ದಲ್ಲಿ ಸ್ಕಿನ್ ಫಲಕದಲ್ಲಿ ರಿವೆಟ್ಗಳಲ್ಲಿ ಇರುವುದಿಲ್ಲ ಎಂದು ಮತ್ತು ಹಾನಿ ಆಗಿರುವುದಿಲ್ಲ ಎಂದುನೋಡಬೇಕಾಗುತ್ತದೆ ಹೀಗಾಗಿ ಅದೇ ರೀತಿ ಎಡಭಾಗದಲ್ಲಿ ಇರುವ ಹಾಗೆ ಬಲಭಾಗದಲ್ಲಿಯೂ ಕೂಡ ಎಳಿರೋನ ನೋಡಬೇಕಾಗುತ್ತದೆ ಈಗ ಬಾಲವನ್ನು ಗಮನಿಸೋಣ ಹಾಗಾದರೆ ಈ ಬಾಲವನ್ನುಈಜು ರೆಕ್ಕೆ ರಡ್ಡರ್ಅಡ್ಡ ಸ್ಟಬಿಲೈಜರ್ ಎಲಿವೇಟರ್ ಟ್ರಿಮ್ ಟ್ಯಾಬ್ ಈ ರೀತಿ ಸಂಪೂರ್ಣ ಪ್ರದೇಶದಲ್ಲಿ ಇರುವಂತಹ ಭಾಗಗಳನ್ನು ನೀವು ಸೂಚಿಯಾಗಿ ಇದೆಯಾ ಹಾನಿ ಆಗಿದೆಯಾ ಬದಲಾವಣೆ ಆಗಿದೆಯಾ ಎಲ್ಲಾ ರಿವೆಟ್ ಗಳು ಸರಿ ಇದೆ ಯಾವುದೇ ರೀತಿಯ ಸವಕಳಿ ಅವುಗಳಲ್ಲಿ ಇರುವುದಿಲ್ಲ ಮತ್ತು ಎಲಿವೇಟರ್ ಹಿಂಜ್ ಗಳಲ್ಲಿ ಬೋಲ್ಟ್ಗಳು ಸರಿಯಾದ ಸ್ಥಾನದಲ್ಲಿ ಇರುವುದನ್ನು ಎಲಿವೇಟರ್ ವಿಚಲನೆ ಮಾಡುತ್ತಿರುವುದನ್ನು ಅಂದರೆ ಅಲ್ಲಿ ವಿಚಲನೆ ಇಲ್ಲದಿದ್ದರೆ ವಿಚಲನೆಯಲ್ಲಿ ತೊಂದರೆ ಇದ್ದರೆ ಕೇಬಲ್ ಗಳು ಸರಿಯಾದ ಜಾಗದಲ್ಲಿ ಇವೆ ಎಂದು ಪರಿಶೀಲನೆ ಮಾಡಬೇಕಾಗಿದೆ ಅದೇ ರೀತಿ ರಡ್ಡರ್ ಹಿಂಜ್ ಗಳನ್ನು ಬೋಲ್ಟ್ಗಳು ಸರಿಯಾದ ಸ್ಥಾನದಲ್ಲಿವೆ ಮತ್ತು ಅವುಗಳ ವಿಚಲನೆಯ ಸರಿಯಾಗಿದೆ ಎಂದು ನೀವು ಗಮನಿಸಬಹುದು ಹೀಗಾಗಿ ಇವೆಲ್ಲವೂ ಬಾಲದ ಬಗ್ಗೆ ಪರಿಶೀಲನೆ ಆಗಿರುತ್ತದೆ ಟ್ರಿಮ್ ಟ್ಯಾಬ್ ಬಗ್ಗೆ ಮಾತನಾಡುವುದಾದರೆ ನೀವು ಹಿಂಜ್ ಗಮನಿಸಿ ಹಿಂಜ್ ಸರಿಯಾದ ಸ್ಥಾನದಲ್ಲಿ ಇದೆ ಸ್ಕಿನ್ ಫಲಕ ಸರಿಯಾಗಿದೆ ಅದರಲ್ಲಿ ಅಂದರೆ ರಿವೆಟ್ ಗಳಲ್ಲಿ ಯಾವುದೇ ರೀತಿಯ ಸವಕಳಿ ಇಲ್ಲ ಮತ್ತು ಪ್ರದೇಶ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿ ಇದೆ ಎಂದು ನೋಡಬೇಕಾಗುತ್ತದೆ ಇವು ಸ್ಥಿರವಾದ ವಿಸರ್ಜನೆ ಬತ್ತಿಗಳು ಆಗಿರುತ್ತವೆ ನೀವು ಈ ಸ್ಥಿರವಾದ ವಿಸರ್ಜನೆ ಬತ್ತಿಗಳನ್ನು ನೋಡಬೇಕಾಗಿದೆ ಅವುಗಳಲ್ಲಿ ಸವಕಳಿಯು ಇಲ್ಲ ನಿರ್ದಿಷ್ಟ ಜಾಗಗಳಲ್ಲಿ ಇವೆ ನೀವು ನೋಡುತ್ತಿರುವ ಅಂತಹ ಸ್ಥಿರವಾದ ವಿಸರ್ಜನೆ ಬತ್ತಿಗಳು ಸಂಪೂರ್ಣ ಬಾಲದ ಪ್ರದೇಶದ ಮೇಲೆ ಇದೆ ಹೀಗಾಗಿ ನೀವು ಈ ಸ್ಥಿರವಾದ ವಿಸರ್ಜನೆ ಬತ್ತಿಗಳನ್ನು ಗಮನಿಸಬೇಕು ಹಾಗಾದರೆ ಈಗ ಇಂಧನದ ವ್ಯವಸ್ಥೆಯನ್ನು ಗಮನಿಸೋಣ ನಾವು ಇಂಧನದ ಮಾದರಿ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಯಾವುದೇ ರೀತಿಯ ಕೆಸರು ಕಲ್ಮಶಗಳು ಮತ್ತು ನೀರಿನ ಅಂಶ ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಹಾಗಾದರೆ ನೀವು ಇದನ್ನು ಗಮನಿಸಬಹುದು ಇದು ನೀರನ್ನು ಕಂಡು ಹಿಡಿಯುವಂತಹ ಮಿಶ್ರಣ ಆಗಿದೆ ಇದನ್ನು ನಾವು ಹೇಗೆ ಬಳಸುತ್ತೇವೆ ಎಂದರೆ ಈ ಮಾದರಿ ಪ್ರಮಾಣ ಅಥವಾ ಇಂಧನದ ಪ್ರಮಾಣ ಅಥವಾ ವಿಮಾನನಲ್ಲಿ ಇರುವಂತಹ ಇಂಧನ ನೀರಿನ ಹೊಂದಿರುವುದಿಲ್ಲವೆಂದು ಖಚಿತಪಡಿಸುತ್ತದೆ ಇದು ಇಂಧನದ ಮಾದರಿ ಪ್ರಮಾಣವನ್ನು ತೆಗೆದಿಟ್ಟುಕೊಳ್ಳುವಂತಹ ಬಾಟಲಿ ಮತ್ತು ಇದರಲ್ಲಿ ವಿವಿಧ ಡ್ರೈನೇಜ್ ಸ್ಥಾನಗಳನ್ನು ನೀವು ನೋಡಬಹುದು ಇಂಧನದ ಟ್ಯಾಂಕ್ಗಳಲ್ಲಿ ಇರುವಂತಹ ಡ್ರೈನೇಜ್ ಸ್ಥಾನ ನಾವು ನಾವು ವಿವಿಧ ಭಾಗಗಳಿಂದ ಆಯ್ದುಕೊಳ್ಳುತ್ತೇವೆ ಇದು ಒಂದು ರೀತಿಯ ಮಾದರಿ ಇಂಧನವನ್ನು ತೆಗೆದುಕೊಳ್ಳುವಂತಹ ಸಂಗತಿ ಆಗಿರುತ್ತದೆ ನಾವು ಇಂಧನ ಕೆಸರನ್ನು ಕಲ್ಮಶವನ್ನು ಹೊಂದಿರುವುದಿಲ್ಲವೆಂದು ಖಚಿತಪಡಿಸಿಕೊಳ್ಳಬೇಕು ಇಂಧನದ ಟ್ಯಾಂಕ್ಗಳಲ್ಲಿ ಇರುವಂತಹ ಇನ್ನೊಂದು ಸ್ಥಾನವೆಂದರೆ ಇದು ಇಂದಿನ ಸ್ಥಾನವಾಗಿದೆ ಇದು ಮುಂದಿನ ಸ್ಥಾನವಾಗಿದೆ ಹೀಗಾಗಿ ವಿವಿಧ ಸ್ಥಾನಗಳಿಂದ ನಾವು ಮಾದರಿ ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಖಚಿತಪಡಿಸಬೇಕು ಈಗ ಇಂಧನದಲ್ಲಿ ಕೆಸರು ಕಲ್ಮಶಗಳು ಇರುವುದಿಲ್ಲ ಮತ್ತು ಇಂಧನವು ಉಪಯೋಗಿಸಲು ಸುರಕ್ಷಿತವಾಗಿರುತ್ತದೆ ಇದು ಇಂಧನದ ಮುಂದಿನ ಡ್ರೈನೇಜ್ ಸ್ಥಾನ ಆಗಿದೆಇದು ಗ್ಯಾಸ್ ಕಾಲೇಟರ್ ಸ್ಥಾನ ಆಗಿದ್ದು ಇದು ಇಂಧನದ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗಡೆಯ ಸ್ಥಾನ ಆಗಿರುತ್ತದೆ ಹೀಗಾಗಿ ನಾವು ಇಂತಹ ಕೆಳಗಡೆಯ ಸ್ಥಾನದಿಂದಲೂ ಕೂಡ ಇಂಧನದ ಮಾದರಿ ಪ್ರಮಾಣವನ್ನು ತೆಗೆದುಕೊಳ್ಳಲು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ಅಲ್ಲಿ ಕೆಸರು ಅಥವಾ ಕಲ್ಮಶಗಳು ಇರಬಹುದು ಹೀಗಾಗಿ ನಾವು ಮಾದರಿ ಇಂಧನದ ಪ್ರಮಾಣವನ್ನು ಗಮನಿಸಿದರೆ ಅಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇರುವುದಿಲ್ಲ ಮತ್ತು ಇಂಧನವು ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತದೆ ಹಾಗಾದರೆ ಈಗ ಇಂಧನದ ವ್ಯವಸ್ಥೆ ಇಂಧನದ ಟ್ಯಾಂಕ್ ಮತ್ತು ಇಂಧನವು ಉಪಯೋಗಿಸಲು ಸುರಕ್ಷಿತವಾಗಿರುತ್ತದೆ ಮಾದರಿ ಇಂಧನವನ್ನು ತೆಗೆದುಕೊಂಡಮೇಲೆ ರೆಕ್ಕೆಯ ಮೇಲೆ ಇರುವಂತಹ ಇಂಧನದ ಟ್ಯಾಂಕ್ಗಳನ್ನು ಸರಿಯಾಗಿ ಮುಚ್ಚಬೇಕಾಗುತ್ತದೆ ನೋಡಿ ಈತ ಅದು ಸರಿಯಾಗಿ ಮುಚ್ಚಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ ಇಂದಿನ ಟ್ಯಾಂಕ್ ಮುಚ್ಚಳವನ್ನು ನೀವು ಇಲ್ಲಿ ಗಮನಿಸಬಹುದು ಇಂಧನದ ಟ್ಯಾಂಕ್ಗಳ ಮುಚ್ಚಳಗಳಲ್ಲಿ ವೆಂಟ್ ಇರುತ್ತವೆ ಅವು ಸರಿಯಾಗಿವೆ ಎಂಬುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅದೇ ರೀತಿ ಬಲಭಾಗದಲ್ಲಿ ಇರುವಂತಹ ಇಂಧನದ ಟ್ಯಾಂಕ್ ಮುಚ್ಚಳಗಳನ್ನು ಸುರಕ್ಷಿತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಹಾಗಾದರೆ ಇವು ವೆಂಟ್ ಆಗಿರುತ್ತವೆ ಇದು ವೆಂಟ್ ಲೈನ್ ಆಗಿರುತ್ತದೆ ನಾವು ಈ ವೆಂಟ್ ಲೈನ್ ಗಳಲ್ಲಿ ಯಾವುದೇ ರೀತಿಯ ತಿರುವು ಬಂದಿರುವುದಿಲ್ಲ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಎಂದು ನೋಡಿಕೊಳ್ಳಬೇಕು ಇದು ವಿಮಾನದ ಇಂಧನದ ವ್ಯವಸ್ಥೆಯ ಬಗ್ಗೆ ಆಗಿರುತ್ತದೆ ಹೀಗಾಗಿ ಈ ಪ್ರೊಪೆಲ್ಲರ್ ನೀವು ಗಮನಿಸಬಹುದು ನಾವು ಪ್ರೋಪೆಲ್ಲರ್ ರೆಕ್ಕೆಯ ಲೀಡಿಂಗ್ ಎಡ್ಚ್ಯಾವುದೇ ಹಾನಿಯನ್ನು ಹೊಂದಿರುವುದಿಲ್ಲ ಪ್ರೋಪೆಲ್ಲರ್ ರೆಕ್ಕೆಯು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ತಿರುಗುವಂತಹ ಪ್ರೋಪೆಲ್ಲರ್ ರೆಕ್ಕೆಗಳು ಸರಿಯಾಗಿ ಸುರಕ್ಷಿತವಾಗಿದೆ ಎಂದು ನೋಡಿಕೊಳ್ಳಬೇಕು ಪ್ರೋಪೆಲ್ಲರ್ಗಳಲ್ಲಿನ ಎಣ್ಣೆಯ ಘಟಕದಲ್ಲಿ ಯಾವುದೇ ರೀತಿಯ ಸೋರಿಕೆ ಇರುವುದಿಲ್ಲ ಎಂದು ನೋಡಿಕೊಳ್ಳಬೇಕು ನಾವು ಈ ಘಟಕವನ್ನು ತೆರೆಯುತ್ತೇವೆ ಅಲ್ಲಿ ನಾವು ಏನು ಗಮನಿಸಬೇಕು ಎಂದರೆ ಎಣ್ಣೆಯಲ್ಲಿ ಎದ್ದುವಂತಹ ಕಡ್ಡಿಯನ್ನು ಎಣ್ಣೆಯ ಟ್ಯಾಂಕ್ ಮುಚ್ಚಳವನ್ನು ನೋಡಬೇಕು ನಾವು ಈ ಎಣ್ಣೆಯ ಟ್ಯಾಂಕ್ ಮುಚ್ಚಳವನ್ನು ತೆರೆಯುತ್ತೇವೆ ಮತ್ತು ಸಾಕಷ್ಟು ಎಣ್ಣೆಯ ಪ್ರಮಾಣವು ಇದೆ ಎಂದು ಖಚಿತಪಡಿಸಿ ಕೊಳ್ಳುತ್ತೇವೆ ನೀವು ಗಮನಿಸಬಹುದು ಇದು ಎಣ್ಣೆಯಲ್ಲಿ ಎದ್ದುವಂತಹ ಕಡ್ಡಿ ಆಗಿರುತ್ತದೆ ನಾವು ಈ ಕಡ್ಡಿಯನ್ನು ಒಳ್ಳೆಯ ಬಟ್ಟೆಯಿಂದ ಒರೆಸಿಕೊಂಡು ಪುನಹ ಇದರೊಳಗೆ ಎದ್ದುತ್ತೇವೆ ಮತ್ತು ಎಣ್ಣೆಯ ಪ್ರಮಾಣವನ್ನು ಎಣ್ಣೆಯ ಟ್ಯಾಂಕ್ ಒಳಗೆ ಕಂಡುಹಿಡಿಯುತ್ತೇವೆ ಹಾಗಾದರೆ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಗರಿಷ್ಠ ವಾದ ಗುರುತು ಇದೆ ಅಂದರೆ ಗರಿಷ್ಠಕ್ಕಿಂತ ಸ್ವಲ್ಪ ಕಡಿಮೆ ಗುರುತು ಆಗಿದೆ ಇದರ ಅರ್ಥ ಟ್ಯಾಂಕ್ ಒಳಗೆ 11 ಕ್ವಾರ್ಟ್ಸ್ ಎಣ್ಣೆಯ ಪ್ರಮಾಣ ಇರುತ್ತದೆ ಇದು ಸುರಕ್ಷಿತ ವಾಯುಯಾನಕ್ಕೆ ಸಾಕಷ್ಟು ಪ್ರಮಾಣ ಆಗಿರುತ್ತದೆ ಹಾಗಾದರೆ ಈಗ ಇವೆಲ್ಲವೂ ವಿಮಾನದ ಸಂರಚನೆ ಭಾಗಗಳ ಬಗ್ಗೆ ಆಗಿರುತ್ತದೆ ಇಂಜಿನ್ ಬಗ್ಗೆ ಗಮನಿಸಿದರೆ ನಾವು ಈಗ ಇಂಜಿನ್ ಕೌಲಿಂಗ್ ತೆರೆಯುತ್ತೇವೆ ವಿಮಾನವನ್ನು ಆರಂಭಿಸುವ ಮುನ್ನ ನಾವು ಇಂಜಿನ್ ಕೌಲಿಂಗ್ ತೆರೆಯುತ್ತೇವೆ ಮತ್ತು ಇಂಜಿನ್ ಪರಿಶೀಲಿಸುತ್ತೇವೆ ನಾವು ಇಂಜಿನ್ ದೃಶ್ಯ ತಪಾಸಣೆ ಮಾಡುತ್ತೇವೆ ಮತ್ತು ಇಂಜಿನ್ ಭಾಗಗಳು ಹಾಗೂ ಉಪವಾಸಗಳು ಸರಿಯಾದ ಸ್ಥಾನದಲ್ಲಿ ಇವೆ ಮತ್ತು ಯಾವುದೇ ಹಾನಿ ಆಗಿಲ್ಲ ಎಂದು ಪರಿಶೀಲಿಸುತ್ತೇವೆ ಇಂಜಿನ್ ಪರಿಶೀಲನೆ ಆದಮೇಲೆ ಪುನಹ ಇಂಜಿನ್ ಕೌಲಿಂಗ್ ಮುಚ್ಚುತ್ತೇವೆ ನಾವು ಈಗ ಫಾಸ್ಟ್ನರ್ಸ್ಗಳ ಸುರಕ್ಷತೆಯನ್ನು ಗಮನಿಸುತ್ತೇವೆ ಇವೆಲ್ಲವೂ ಫಾಸ್ಟ್ನರ್ಸ್ಗಳು ಆಗಿರುತ್ತದೆ ಅವುಗಳನ್ನು ಸರಿಯಾಗಿ ಸೇರಿಸಲಾಗಿದೆ ಎಂದು ಗಮನಿಸಬೇಕಾಗುತ್ತದೆ ಮತ್ತು ಇದರ ನಂತರ ಇಂಜಿನ್ನನ್ನು ಆರಂಭಿಸುತ್ತಾರೆ ಏಕೆಂದರೆ ಇದರಿಂದ ಎಲ್ಲಾ ಅಂಶಗಳು ನಿರ್ದಿಷ್ಟ ಮೌಲ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ವಿಮಾನವು ಹಾರಲು ಸುರಕ್ಷಿತವಾಗಿರುತ್ತದೆ ಎಂಬುದು ತಿಳಿದು ಬರುತ್ತದೆ ಹೀಗಾಗಿ ದಯವಿಟ್ಟು ಕೌಲಿಂಗ್ ಬಿಚ್ಚಿ ಮತ್ತು ನಾವು ಈಗ ಬಿಚ್ಚಿರುವ ಕೌಲಿಂಗ್ ಗಮನಿಸಬಹುದು ಮತ್ತು ಹೇಗೆ ಇಂಜಿನ್ ಪರಿಶೀಲನೆ ಮಾಡಲಾಗುತ್ತದೆ ಎಂಬುದನ್ನು ಗಮನಿಸಬಹುದು ಹೀಗಾಗಿ ವಿವಿಧ ಪ್ರಕಾರದ ಫಾಸ್ಟ್ನರ್ಸ್ಗಳನ್ನು ನೀವು ಗಮನಿಸಬಹುದು ವಿವಿಧ ಪ್ರಕಾರದ ಫಾಸ್ಟ್ನರ್ಸ್ಗಳನ್ನು ತೆರೆಯಲಾಗಿದೆ ಇವು ಮೇಲೆ ಇರುವಂತಹ ಫಾಸ್ಟ್ನರ್ಸ್ಗಳು ಆಗಿರುತ್ತದೆ ಹೀಗಾಗಿ ಕೌಲಿಂಗ್ಅನ್ನು ಪುನಹ ಅದರ ಸ್ಥಾನದಲ್ಲಿ ಇಡುವಾಗ ನಾವು ಎಲ್ಲಾ ಫಾಸ್ಟ್ನರ್ಸ್ಗಳನ್ನು ಭದ್ರವಾಗಿ ಸೇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ಯಾವುದಾದರೂ ಫಾಸ್ಟ್ನರ್ಸ್ ಸರಿಯಾಗಿ ಸೇರಿಸದಿದ್ದರೆ ವಿಮಾನವು ಹಾರುತ್ತಿರುವಾಗ ಅದು ಅಪಾಯಕಾರಿಯಾಗುತ್ತದೆ ಹೀಗಾಗಿ ಫಾಸ್ಟ್ನರ್ಸ್ಗಳನ್ನು ಭದ್ರವಾಗಿ ಸೇರಿಸುವುದು ತುಂಬಾ ಪ್ರಮುಖವಾಗಿರುತ್ತದೆ Refer Time 1557 ನೋಡಿ ಈ ಕೌಲಿಂಗ್ ಬಿಚ್ಚಲಾಗಿದೆ ನೀವು ಈಗ ಇಂಜಿನ್ ಗಮನಿಸಬಹುದು ಇದು ಸೆಸ್ನಾ 206 ವಿಮಾನವು ಆಗಿದ್ದು ಇದರಲ್ಲಿ 6 ಸಿಲಿಂಡರ್ ಇರುವಂತಹ ಲೈಕಮಿಂಗ್ ಇಂಜಿನ್ ಲೈಕಮಿಂಗ್ IO 540 ಇಂಜಿನ್ ಇದೆ ಈಗ ಇಂಜಿನ್ ನೋಡಿದರೆ ಇದು ಬಲಭಾಗದ ಇಂಜಿನ್ ಆಗಿರುತ್ತದೆ 3 ಸಿಲಿಂಡರ್ ಇವೆ ನಾವು ಎಲ್ಲಾ ತಿರುಪುಗಳು ಸರಿಯಾದ ಜಾಗದಲ್ಲಿ ಇವೆ ಎಂಬುದನ್ನು ನೋಡುವುದು ಅಲ್ಲಿ ಯಾವುದೇ ಸೋರಿಕೆ ಇರುವುದಿಲ್ಲ ಇಂಧನದ ಎಲ್ಲಾ ಮಾರ್ಗಗಳು ಸರಿಯಾದ ಸ್ಥಾನದಲ್ಲಿ ಇದೆ ಸ್ಪಾರ್ಕ್ ಪ್ಲಗ್ ಸರಿಯಾಗಿ ಸೇರಿಸಲಾಗಿದೆ ಹಾಗಾದರೆ ಈಗ ಸೆಸ್ನಾ 206 ವಿಮಾನದ ಲೈಕಮಿಂಗ್ IO 540 ಇಂಜಿನ್ ಕೌಲಿಂಗ್ ತೆರೆಯಲಾಗಿತ್ತು ಅದು 6 ಸಿಲಿಂಡರ್ ಇರುವಂತಹ ಇಂಜಿನ್ ಹೊಂದಿರುತ್ತದೆ ನಾವು ಬಲಭಾಗದಲ್ಲಿ ಇರುವುದರಿಂದ ಇಲ್ಲಿ 3 ಸಿಲಿಂಡರ್ ಇವೆ ಮೊದಲನೇ ಎರಡನೇ ಮತ್ತು ಮೂರನೇ ಸಿಲಿಂಡರ್ ನಂತರ ತಿರುಪುಗಳು ಸರಿಯಾದ ಜಾಗದಲ್ಲಿ ಇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಅಲ್ಲಿ ಯಾವುದೇ ರೀತಿಯ ಸೋರಿಕೆ ಇರುವುದಿಲ್ಲ ಎಂದು ಪರಿಶೀಲಿಸಬೇಕು ದೃಶ್ಯ ಮಾಪನದಿಂದ ಎಲ್ಲಾ ವಸ್ತುಗಳು ಸರಿಯಾದ ಜಾಗದಲ್ಲಿ ಇರುತ್ತದೆ ಅಲ್ಲಿ ಯಾವುದೇ ಹಾನಿಯಾಗುವುದಿಲ್ಲ ಇವೆಲ್ಲವೂ ಸ್ಪಾರ್ಕ್ ಪ್ಲಗ್ ಆಗಿರುತ್ತದೆ ನೀವು ಗಮನಿಸಬಹುದು ಇಲ್ಲಿ ಮೂರು ಸ್ಪಾರ್ಕ್ ಪ್ಲಗ್ ಇವೆ ಸ್ಪಾರ್ಕ್ ಪ್ಲಗ್ಗಳು ಸರಿಯಾದ ಸ್ಥಾನದಲ್ಲಿವೆಇಂಧನದ ಮಾರ್ಗಗಳು ಹಾನಿ ಆಗಿಲ್ಲ ಪ್ರತಿಯೊಂದು ಇಂಧನದ ಮಾರ್ಗವನ್ನು ಗಮನಿಸಿದರೆ ಅಲ್ಲಿ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲಯಾವುದೇ ರೀತಿಯ ಇಂಧನದ ಸೋರಿಕೆ ಇರುವುದಿಲ್ಲ ಇದು ಕ್ರಾಂಕ್ ಕೆಸ್ ಆಗಿರುತ್ತದೆ ನೀವು ಈ ಕ್ರಾಂಕ್ ಕೆಸ್ ಜೊತೆಗೆ ಇರುವಂತಹ ಎಲ್ಲಾ ಬೋಲ್ಟ್ಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಅವೆಲ್ಲವೂ ಸರಿಯಾದ ಜಾಗದಲ್ಲಿ ಇವೆ ಮತ್ತು ಕ್ರಾಂಕ್ ಕೆಸ್ದಲ್ಲಿ ಯಾವುದೇ ಸೋರಿಕೆ ಇಲ್ಲವೆಂದು ನೋಡಿಕೊಳ್ಳಬೇಕು ಇವೆಲ್ಲವೂ ಇಂಜಿನ್ ಆರೋಹಣ ಆಗಿರುತ್ತವೆ ಇಂಜಿನ್ ಆರೋಹಣ ಸರಿಯಾಗಿ ಇರಬೇಕು ಕ್ರೀಪ್ ಗುರುತುಗಳು ಇಂಜಿನ್ ಮೇಲೆ ಇರಬಾರದು ಉಪಯೋಗಿಸಿರುವಂತಹ ಬೋಲ್ಟ್ ಸರಿಯಾದ ಸ್ಥಾನದಲ್ಲಿ ಇರಬೇಕು ಇವೆಲ್ಲವೂ ಶಾಕ್ ಆರೋಹಣ ಆಗಿರುತ್ತವೆ ನೀವು ಗಮನಿಸಬಹುದು ಶಾಕ್ ಆರೋಹಣಗಳು ಹಾನಿ ಆಗಿರಬಾರದು ನಿಷ್ಕಾಸದ ಮಫ್ಲರ್ ನೀವು ಇಲ್ಲಿ ಗಮನಿಸಬಹುದು ಇದು ನಿಷ್ಕಾಸದ ಮಫ್ಲರ್ ಆಗಿರುತ್ತದೆ ನೀವು ಇಲ್ಲಿ ವೆಲ್ಡ್ ಮಾಡಿರುವುದನ್ನು ಗಮನಿಸಬಹುದು ಅವೂ ತುಂಬಾ ಪ್ರಮುಖವಾಗಿರುತ್ತದೆ ಅವೆಲ್ಲವೂ ಸರಿಯಾಗಿ ಇರಬೇಕು ನೀವು ಇದನ್ನು ಆಧಾರದಲ್ಲಿ ಇಟ್ಟಿರುವುದನ್ನು ಗಮನಿಸಬಹುದು ಅದು ಸರಿಯಾದ ಜಾಗದಲ್ಲಿ ಇರಬೇಕು ಇಲ್ಲಿರುವ ನಾಳವು ಸರಿಯಾದ ಸ್ಥಾನದಲ್ಲಿ ಇರುತ್ತದೆ ಮತ್ತು ಯಾವುದೇ ಹಾನಿ ಆಗಿರುವುದಿಲ್ಲ ಇವೆಲ್ಲವೂ ಬ್ಯಾಫೆಲ್ ಫಿನ್ ಆಗಿರುತ್ತವೆ ನೀವು ಇವುಗಳನ್ನು ಗಮನಿಸಬೇಕು ಇವೆಲ್ಲವೂ ವೃತ್ತಾಕಾರದ ಫಿನ್ ಆಗಿರುತ್ತವೆ ಹಾಗಾದರೆ ಈಗ ನೀವು ಇಂಜಿನ್ ಮೇಲ್ಭಾಗದಿಂದ ನೋಡಬಹುದು ಇವು ವೃತ್ತಾಕಾರದ ಫಿನ್ ಆಗಿರುತ್ತವೆ ನೀವು ವೃತ್ತಾಕಾರದ ಫಿನ್ ಇಲ್ಲಿ ಗಮನಿಸಬಹುದು ನೀವು ಏನು ಪರಿಶೀಲಿಸಬೇಕು ಅಂದರೆ ಇಲ್ಲಿ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲ ಅಡೆತಡೆಗಳು ಇರುವುದಿಲ್ಲ ಎಂದು ಈಗ ಇಂಧನದ ಮಾರ್ಗಗಳು ಇವೆಲ್ಲವೂ ಸ್ಟೇನ್ಲೆಸ್ ಸ್ಟೀಲ್ ವಸ್ತುವಿನ ಇಂಧನದ ಮಾರ್ಗಗಳು ಆಗಿರುತ್ತದೆ ಮಾರ್ಗಗಳಲ್ಲಿ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲ ಅವೆಲ್ಲವೂ ಸುರಕ್ಷಿತವಾಗಿರುತ್ತದೆ ಅಲ್ಲಿ ಯಾವುದೇ ಸೋರಿಕೆ ಇರುವುದಿಲ್ಲ ಸ್ಪಾರ್ಕ್ ಪ್ಲಗ್ ಸರಿಯಾದ ಸ್ಥಾನದಲ್ಲಿವೆ ಎಲ್ಲಾ ಅಂಗಗಳು ಸರಿಯಾದ ಸ್ಥಾನದಲ್ಲಿದೆ ಇದು ನಿಮ್ಮ ಇಂಜೆಕ್ಟರ್ ಆಗಿರುತ್ತದೆ ನೀವು ಮಿಕ್ಸರ್ ತ್ರಾಟಲ್ ಮತ್ತು ಗವರ್ನರ್ ಎಲ್ಲವೂ ಸರಿಯಾದ ಸ್ಥಾನದಲ್ಲಿವೆ ಎಂದು ಖಚಿತಪಡಿಸಬೇಕು ಅಲ್ಲಿ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲ ಮತ್ತು ಸೀಳಿರುವ ಫಿನ್ ಅದೇ ಸ್ಥಾನದಲ್ಲಿ ಇರಬೇಕು ಹೀಗಾಗಿ ಎಲ್ಲಾ ಭಾಗಗಳು ಅಂದರೆ ಇಂಧನದ ಮನಿಫಾಲ್ಡ್ ಇಂಧನದ ಇಂಜೆಕ್ಟರ್ ಕಂಪ್ರೆಸರ್ ಇಂಧನದ ಮಾರ್ಗಗಳು ವಿವಿಧ ಮಾರ್ಗಗಳು ಇವೆಲ್ಲವುಗಳ ದೃಶ್ಯ ಮಾಪನವನ್ನು ಮಾಡಬೇಕು ಮತ್ತು ಎಲ್ಲವೂ ಸರಿಯಾಗಿದೆ ಎಂದು ಖಚಿತಪಡಿಸಬೇಕು ಇಲ್ಲಿ ನೀವು ಎಣ್ಣೆ ಕೂಲರ್ ನೋಡಬಹುದು ಎಣ್ಣೆ ಕೂಲರ್ನಲ್ಲಿ ನೀವು ಏನು ಖಚಿತಪಡಿಸಬೇಕು ಅಂದರೆ ಎಣ್ಣೆ ಕೂಲರ್ ಭದ್ರತಾ ವ್ಯವಸ್ಥೆಯು ಸರಿಯಾದ ಸ್ಥಾನದಲ್ಲಿದೆ ಎಂದು ಅಲ್ಲಿ ಯಾವುದೇ ರೀತಿಯ ಸೋರಿಕೆ ಎಣ್ಣೆ ಫಿಲ್ಟರ್ ಒಳಗೆ ಇಲ್ಲವೆಂದು ಅಂದರೆ ಇದು ಎಣ್ಣೆ ಕೂಲರ್ ಆದರೆ ನಿಮ್ಮಲ್ಲಿ ಮ್ಯಾಗ್ನೆಟ್ ಇಲ್ಲಿ ಇರುತ್ತವೆ ಮ್ಯಾಗ್ನೆಟ್ಗಳಲ್ಲಿ ಇರುವಂತಹ ವಿದ್ಯುತ್ತಿನ ಸಂಪರ್ಕಗಳು ಸರಿಯಾಗಿ ಮತ್ತು ಭದ್ರವಾಗಿ ಇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ರೀತಿಯಲ್ಲಿ ಸಂಪೂರ್ಣವಾದ ಇಂಜಿನ್ನಿನ ದೃಶ್ಯ ಮಾಪನವನ್ನು ಮಾಡಿದಮೇಲೆ ನಾವು ಕೌಲಿಂಗ್ ಪುನಹ ಸೇರಿಸುತ್ತಿದ್ದೇವೆ ನಂತರ ಇಂಜಿನ್ ಆರಂಭಿಸುತ್ತೇವೆ ಈಗ ನಾವು ಸೆಸ್ನಾ 206 H ವಿಮಾನದ ಕಾಕ್ಪಿಟ್ ಒಳಗೆ ಇದ್ದೇವೆ ಇದು ಪೈಲೆಟ್ನ ಆಸನ ಆಗಿದೆ ಇದು ಉಪಕರಣಗಳ ಘಟಕ ಆಗಿದೆ ನಾವು ಈಗ ವಿಮಾನವನ್ನು ಪ್ರಾರಂಭಿಸುತ್ತೇವೆ ನಿಮಗೆ ಅದನ್ನು ಹೇಗೆ ಪ್ರಾರಂಭಿಸಬೇಕು ಎನ್ನುವುದರ ವಿಧಾನವನ್ನು ತಿಳಿಸುತ್ತೇನೆ ಇವೆಲ್ಲ ವಿಮಾನದ ಕೀಲಿ ಆಗಿರುತ್ತದೆ ಇದು ಇಗ್ನಿಶನ್ ಸ್ವಿಚ್ ಆಗಿರುತ್ತದೆ ನೀವು ಇಗ್ನಿಶನ್ ಸ್ವಿಚ್ ಇಲ್ಲಿ ಗಮನಿಸಬಹುದು ಕೀಲಿಗಳನ್ನು ಇಲ್ಲಿ ಇಡಬೇಕು ಈ ಪ್ರಸಂಗದಲ್ಲಿ ವಿಮಾನವು ಆರಂಭವಾಗಿಲ್ಲ ಇದು ಪಾರ್ಕಿಂಗ್ ಬ್ರೇಕ್ ಆಗಿರುತ್ತದೆ ನಾನು ಪಾರ್ಕಿಂಗ್ ಬ್ರೇಕ್ ಹಾಕಿರುತ್ತೇನೆ ಪ್ರಾರಂಭಿಸುವ ಮುನ್ನ ನಾವು ಪಾರ್ಕಿಂಗ್ ಬ್ರೇಕ್ ಹಾಕಬೇಕು ರಡ್ಡರ್ ಪೆಡಲ್ಗಳನ್ನು ಒತ್ತಬೇಕು ಮತ್ತು ಪಾರ್ಕಿಂಗ್ ಬ್ರೇಕ್ ತೆಗೆಯಬೇಕು ಪಾರ್ಕಿಂಗ್ ಬ್ರೇಕ್ ಈಗ ಪ್ರಾರಂಭವಾಗಿದೆ ಇವೆಲ್ಲವೂ ಕೌಲ ಫ್ಲ್ಯಾಪ್ಆಗಿರುತ್ತವೆ ಇದು ಕೌಲ ಫ್ಲ್ಯಾಪ್ ಆಗಿದೆ ನಾನು ಕೌಲ ಫ್ಲ್ಯಾಪ್ ತೆರೆಯಬೇಕಾಗಿದೆ ನಾನು ಕೌಲ ಫ್ಲ್ಯಾಪ್ ತೆಗೆದಿದ್ದೇನೆ ಇದು ನಾನು ಆಯ್ಕೆ ಮಾಡಿರುವಂತಹ ಇಂಧನದ ಟ್ಯಾಂಕ್ ಆಗಿರುತ್ತದೆ ವಿಮಾನವು ಈ ರೀತಿಯ 2 ಟ್ಯಾಂಕ್ ಹೊಂದಿರುತ್ತವೆ ಒಂದು ಬಲಭಾಗದಲ್ಲಿ ಇನ್ನೊಂದು ಎಡ ಭಾಗದಲ್ಲಿ ಇರುತ್ತದೆ ಹೀಗಾಗಿ ನಾನು ಇಂಧನದ ಟ್ಯಾಂಕ್ ಆಯ್ಕೆ ಮಾಡುವುದನ್ನು ಹೊಂದಿರುತ್ತೇನೆ ಮತ್ತು ಎರಡು ದಿಕ್ಕಿನಲ್ಲಿ ಬಿಟ್ಟಿರುತ್ತೇನೆ ಏಕೆಂದರೆ ಇದರಿಂದ ಇಂಧನವು ಸತತವಾಗಿ ಎರಡು ಟ್ಯಾಂಕ್ಗಳಿಂದ ತೆಗೆದುಕೊಳ್ಳಬಹುದು ಇದು ತ್ರಾಟಲ್ ಕಂಟ್ರೋಲ್ ಆಗಿರುತ್ತದೆ ಇದು ನಿಮ್ಮ ಮಿಕ್ಸರ್ ಕಂಟ್ರೋಲ್ ಕ್ಷಮಿಸಿ ಪ್ರೊಪೆಲ್ಲರ್ ಕಂಟ್ರೋಲ್ ಮತ್ತು ಇದು ಮಿಕ್ಸರ್ ಕಂಟ್ರೋಲ್ ಆಗಿರುತ್ತದೆ ಹೀಗಾಗಿ ಆರಂಭಿಸುವ ಮುನ್ನ ನಾನು ತ್ರಾಟಲ್ ನನ್ನ ಕಾಲು ಭಾಗದಷ್ಟು ಇಟ್ಟಿರುತ್ತೇನೆ ತ್ರಾಟಲ್ ಕಾಲು ಭಾಗದಷ್ಟು ಇರುತ್ತದೆ ಮತ್ತು ಇದನ್ನು ಬ್ಯಾಟರಿ ಸ್ವಿಚ್ ಮೂಲಕ ಇಟ್ಟಿರುತ್ತೇನೆ ನಾನು ಈ ಬ್ಯಾಟರಿ 10 ಸೆಕೆಂಡುಗಳಿಗೆ ಪರಿಶೀಲನೆ ಮಾಡಬೇಕು ಪರೀಕ್ಷೆ ಮಾಡುವಾಗ ನಾನು ಇದನ್ನು ಬ್ಯಾಟರಿ ಸ್ವಿಚ್ ಮೂಲಕ ಇಟ್ಟಿದ್ದರೆ ಈ ದೀಪವು ಉರಿಯುತ್ತದೆ ಮತ್ತು ನಾನು ಇದನ್ನು 10 ಸೆಕೆಂಡುಗಳಿಗೆ ಇಟ್ಟಿರುತ್ತೇನೆ ನಂತರ ನಾನು ಇದನ್ನು ಸಜ್ಜಾಗಿರುವ ಅಂತಹ ಸ್ಥಿತಿಯಲ್ಲಿ ಇರುತ್ತೇನೆ ಹೀಗಾಗಿ ಈಗ ಇದನ್ನು ಬ್ಯಾಟರಿ ಸ್ವಿಚ್ ಮೂಲಕ ಬಿಟ್ಟಿರುವುದರಿಂದ ನೀವು PFD ಮತ್ತು MFD ಗಮನಿಸಬಹುದು ಈ ಉಪಕರಣದ ಪರದೆಯು ಬಳಸುತ್ತದೆ ಇದು ಗಾರ್ಮಿನ್ 1000 ಏವಿಯೋನಿಕ್ಸ್ ಉಪಕರಣ ಆಗಿರುತ್ತದೆ ಇದು ಡಿಜಿಟಲ್ ಉಪಕರಣ ಆಗಿರುತ್ತದೆ ಇದರಲ್ಲಿ ನೀವು ಬಹಳಷ್ಟು ಅಂಶಗಳನ್ನು ಪರದೆಯ ಮೇಲೆ ಗಮನಿಸಬಹುದು ವಿವಿಧ ಪ್ರಕಾರದ ಒತ್ತಡಗಳು ಇದು rpm ಇದು ಇಂಧನದ ಬಳಕೆ ಇದು ಎಣ್ಣೆಯ ಒತ್ತಡ ಎಣ್ಣೆಯ ತಾಪಮಾನ ಸಿಲಿಂಡರ್ ತಾಪಮಾನ ನಿಷ್ಕಾಸ ವಾಯುವಿನ ತಾಪಮಾನ ಇಂಧನದ ಪ್ರಮಾಣ ಎಡಭಾಗದ ಮತ್ತು ಬಲಭಾಗದ ಟ್ಯಾಂಕ್ಇದು ವಿದ್ಯುಚ್ಛಕ್ತಿ ತಂತಿಯಲ್ಲಿನ ವೋಲ್ಟೇಜ್ ಬ್ಯಾಟರಿ ವೋಲ್ಟೇಜ್ ಈ ರೀತಿ ವಿವಿಧ ಪ್ರಕಾರದ ಉಪಕರಣಗಳನ್ನು ನೀವು ಗಮನಿಸಬಹುದು ಇದು ಹೊರಗಿನ ಗಾಳಿಯ ತಾಪಮಾನ ಆಗಿರುತ್ತದೆ ಈಗ ಈ ಪರದೆಯನ್ನು ಆರಂಭಿಸಿದ ಮೇಲೆ ನಾನು ಪ್ರಮುಖವಾದಂತಹ ಸ್ವಿಚ್ ಹಾಕುತ್ತೇನೆ ಈಗ ನಾನು ಪ್ರಮುಖವಾದಂತಹ ಸ್ವಿಚ್ ಹಾಕಿದಮೇಲೆ ತ್ರಾಟಲ್ ಈಗಾಗಲೇ ಕಾಲು ಭಾಗದಷ್ಟು ಇದೆ ಮತ್ತು ಇಂಜಿನ್ನನ್ನು ನಾನು ಆರಂಭಿಸಬೇಕಾಗಿದೆ ಇದು ಮಿಕ್ಸ್ಚರ್ ನಿಯಂತ್ರಣ ಆಗಿರುತ್ತದೆ ನಾನು ಮಿಕ್ಸ್ಚರ್ ನಿಯಂತ್ರಣವನ್ನು ಅಧಿಕವಾದ ಇಂಧನದ ಸ್ಥಿತಿಯಲ್ಲಿ ಇಡುತ್ತೇನೆ ಈಗ ಇದು ಅಧಿಕವಾದ ಇಂಧನದ ಸ್ಥಿತಿಯಲ್ಲಿ ಇದೆ ಮತ್ತು ಈಗ ನಾನು ಇಂಧನ ಪಂಪ್ ಆರಂಭಿಸುತ್ತೇನೆ ನಾನು ಇಲ್ಲಿ ಇರುವಂತಹ ಇಂಧನ ಪ್ರಮಾಣದ ಅಳತೆಯನ್ನು ಇಲ್ಲಿ ನೋಡು ನೋಡುತ್ತೇನೆ ಇಂಧನ ಪ್ರಮಾಣದ ಅಳತೆಯನ್ನು ನೀವು ನೋಂದಾಯಿಸಿಕೊಳ್ಳಬೇಕು ಹಾಗಾದರೆ ಇದು ಇಂಜಿನ್ ಪ್ರಾರಂಭಿಸುತ್ತಿದೆ ಎಂದು ಆಗುತ್ತದೆ ಈಗ ಹೆಚ್ಚಿನ ಪ್ರಮಾಣದ ಇಂಧನ ಉಪಯೋಗಿಸುವಂತೆ ತ್ರಾಟಲ್ ಕಾಲು ಭಾಗದಷ್ಟು ಇರುತ್ತದೆ ಮತ್ತು ಈಗ ನಾನು ಇದನ್ನು ಉಪಯೋಗಿಸುತ್ತಿದ್ದೇನೆ ನೀವು ಇಲ್ಲಿ ಗಮನಿಸಬಹುದು ಇಂಧನದ ಬೂಸ್ಟರ್ ಪಂಪ್ ಆಗಿರುತ್ತದೆ ನಾನು ಬೂಸ್ಟರ್ ಪಂಪ್ ಆರಂಭಿಸುತ್ತೇನೆ ನೀವು ಇತರ ಧ್ವನಿಯನ್ನು ಕೇಳಬಹುದು ಇದು ಈಗಾಗಲೇ ನೋಂದಾಯಿಸಲಾಗಿದೆ ಈಗ ಮಿಶ್ರಣವು ಹೊರಗಡೆ ಬಂದಿದೆ ಮತ್ತು ನಾನು ಈಗ ಇಂಜಿನ್ ಆರಂಭಿಸುತ್ತೇನೆ ನೀವು ಇಗ್ನಿಶನ್ ಸ್ವಿಚ್ ನೋಡಿದರೆ ಅದನ್ನು ಆರಿಸಲಾಗುತ್ತದೆ ಬ್ರೇಕ್ ಚಾಲ್ತಿಯಲ್ಲಿರುತ್ತದೆ ಮತ್ತು ನಾವು ಹೊರಗಡೆಯಿಂದ ನಿವಾರಿಸುತ್ತೇವೆ ಮತ್ತು ಇಂಜಿನ್ ಆರಂಭಿಸಲು ಇಗ್ನಿಶನ್ ಸ್ವಿಚ್ ಉಪಯೋಗಿಸುತ್ತೇನೆ ಈಗ ಇಂಜಿನ್ ಆರಂಭವಾಗಿದೆ ಇಂಜಿನ್ ಆರಂಭಿಸಿದ ಮೇಲೆ ಯಾವ ಪ್ರಪ್ರಥಮ ಅಂಶವನ್ನು ನೀವು ಗಮನಿಸಬೇಕು ಅಂದರೆ ನೀವು ಆರಂಭಿಸಿದ ಕ್ಷಣದಲ್ಲಿ ಇಂಜಿನ್ನಲ್ಲಿ ಎಣ್ಣೆಯ ಒತ್ತಡ ಎಣ್ಣೆಯ ಒತ್ತಡ ಎಂದರೆ ನೀವು 30 ಸೆಕೆಂಡ್ ಗಳಿಗೆ ಹೇಳುವುದು ಆದರೆ ಇದನ್ನು ಖಚಿತಪಡಿಸಿಕೊಳ್ಳಲು ಎಣ್ಣೆಯು ಇಂಜಿನ್ ಒಳಗೆ ಹರಿಯುತ್ತಿದೆ ಮತ್ತು ಪ್ರೊಪೆಲ್ಲರ್ಗೆ ತೈಲ ಲೇಪನವು ಆರಂಭಗೊಳ್ಳುತ್ತದೆ ಇದು ನನ್ನ rpm ಆಗಿದೆ ನೀವು ಇಲ್ಲಿ rpm ಗಮನಿಸಬಹುದು ನಾನು ಈಗ ಈ ಇಂಜಿನ್ನನ್ನು 1200 rpm ನಲ್ಲಿ ಇಡಬೇಕು ಇದರಿಂದ ಎಣ್ಣೆಯ ತಾಪಮಾನವು ಒಂದು ಮಿತಿಯನ್ನು ತಲುಪುತ್ತದೆ ಇಲ್ಲಿ ಎಣ್ಣೆಯ ತಾಪಮಾನವನ್ನು ನೋಡಬಹುದು ಅದು ಹಸಿರು ಕ್ಷೇತ್ರದಿಂದ ಪ್ರಾರಂಭಿಸಿದೆ ನಾನು ಅದನ್ನು ಬೇರೆ ಸ್ಥಿತಿಯಲ್ಲಿ ಇಟ್ಟಿದ್ದೇನೆ ನೀವು ಇಲ್ಲಿ ಎಣ್ಣೆಯ ತಾಪಮಾನದ ಸರಿಯಾದ ಮೌಲ್ಯವನ್ನು ನೋಡಬಹುದು ಇದು ಈ ಕ್ಷಣದಲ್ಲಿ 100 ಡಿಗ್ರಿ ಫ್ಯಾರನ್ಹೀಟ್ ಇದೆ ಹೀಗಾಗಿ ನಾನು ಎಣ್ಣೆಯ ತಾಪಮಾನವು ಇನ್ನು ಸ್ವಲ್ಪ ಹೆಚ್ಚು ಆಗುವಷ್ಟು ತಾಳುತ್ತೇನೆ ಹಾಗಾದರೆ ಅದು ಸರಿಯಾಗಿ ಹಸಿರು ಕ್ಷೇತ್ರದಲ್ಲಿದೆ ಮತ್ತು ನಾವು ಮುಂದೆ ಹೋಗಬಹುದು ಹಾಗಾದರೆ ನಾನು ಇಂಜಿನ್ನನ್ನ 1200 rpm ನಲ್ಲಿ ಇರುತ್ತೇನೆ ನೀವು ಇಲ್ಲಿ rpm 1200 ಎಲ್ಲಿ ಗಮನಿಸಿ ಗಮನಿಸಬಹುದು ನನ್ನ ಎಲ್ಲಾ ಅಂಶಗಳು ಹಸಿರು ಕ್ಷೇತ್ರದಲ್ಲಿದೆ ನೋಡಿ ಇಂಧನದ ಬಳಕೆ ಎಣ್ಣೆಯ ಒತ್ತಡ ಎಣ್ಣೆಯ ತಾಪಮಾನ ಕೂಡ ಹಸಿರು ಕ್ಷೇತ್ರದಲ್ಲಿದೆ ಸಿಲಿಂಡರ್ ತಾಪಮಾನ ಹಸಿರು ಕ್ಷೇತ್ರವನ್ನು ತಲುಪಲಿದೆ ಮತ್ತು ಇನ್ನಿತರ ಅಂಶಗಳು ಅದೇ ಮಿತಿಯಲ್ಲಿವೆ ಈಗ ನಾನು ಸಿಲಿಂಡರ್ ತಾಪಮಾನವು ಹಸಿರು ಕ್ಷೇತ್ರವನ್ನು ತಲುಪಲು ಅಂದುಕೊಂಡಿದ್ದೇನೆ ಇದು ನೀವು ನೋಡುತ್ತಿರುವ ಹಾಗೆ 175 ಡಿಗ್ರಿ ಫ್ಯಾರನ್ಹೀಟ್ ನಿಂದ 180 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಹೀಗಾಗಿ CHT ಕೂಡ ಈಗ ಹಸಿರು ಕ್ಷೇತ್ರದ ಮಿತಿಯಲ್ಲಿ ಇದೆ ಇದು ಏನು ಖಚಿತಪಡಿಸುತ್ತದೆ ಅಂದರೆ ಇಂಜಿನ್ ಅವಶ್ಯಕ ಎಣ್ಣೆಯ ತಾಪಮಾನವನ್ನು ತಲುಪಿದೆ ಎಂದು ಇದರಿಂದ ಇಂಜಿನ್ ಪ್ರಾರಂಭಿಸಬಹುದು ಎಣ್ಣೆಯ ತಾಪಮಾನವು ಈಗಾಗಲೇ ಹಸಿರು ಕ್ಷೇತ್ರದ ಮಿತಿಯಲ್ಲಿ ಇರುವುದರಿಂದ ನಾನು 1800 rpm ದಲ್ಲಿ ಹೆಚ್ಚಳವನ್ನು ಮಾಡುತ್ತೇನೆ ಹಾಗಾದರೆ ಇದಕ್ಕೆ ಅನುಗುಣವಾಗಿ ನಾನು ತ್ರಾಟಲ್ ನಿಧಾನವಾಗಿ ಒಳಗೆ ಸೇರಿಸುತ್ತೇನೆ ಮತ್ತು rpm 1800 ಮಾಡುತ್ತೇನೆ ನೀವು ಗಮನಿಸಬೇಕು ಹಾಗಾದರೆ ಈಗ ನಾನು ಇದನ್ನು ಹೆಚ್ಚಿಸುವುದನ್ನು ಮತ್ತು rpm ಹೆಚ್ಚಳವನ್ನು ಮಾಡಿದ್ದೇನೆ ನೀವು rpm ಹೆಚ್ಚಾಗುವುದನ್ನು ಗಮನಿಸಬಹುದು ಇಲ್ಲಿ ಅದು 1500 ಇತ್ತು ಹೀಗೆ ಪ್ರಾರಂಭಿಸುವಾಗ ನಾವು ಬ್ರೇಕ್ ಒಳಗೆ ಜಾಗರೂಕತೆಯನ್ನು ವಹಿಸಬೇಕು ಬ್ರೇಕ್ ಅಲ್ಲಿ ಹಾಕಬೇಕು ಈಗ ನೋಡಿ rpm 1800 ಆಗಿದೆ 1800 ಆಗಿದೆ 1800 rpm ಇರುವಾಗ ನಾನು ಪಿಚ್ ಪ್ರೊಪೆಲ್ಲರ್ ಪಿಚ್ ಗಮನಿಸಬೇಕಾಗುತ್ತದೆ ಇದು ಪ್ರೊಪೆಲ್ಲರ್ ಪಿಚ್ ಆಗಿರುತ್ತದೆ ಮತ್ತು ಈ ಕ್ಷಣದಲ್ಲಿ ಅದು ಸರಿಯಾದ ಸ್ಥಿತಿಯಲ್ಲಿ ಇದೆ ನಾನು ಈಗ ಅದನ್ನು ಕೋರ್ಸ್ ಮೋಡ್ದಲ್ಲಿ ಇಡುತ್ತೇನೆ ಇದರಿಂದ ನೀವು rpm ಕಡಿಮೆಯಾಗುವುದನ್ನು ಗಮನಿಸಬಹುದು ಹಾಗಾದರೆ ಇದನ್ನು ನಾನು ಪ್ರೊಪೆಲ್ಲರ್ ಪಿಚ್ ಜೊತೆಗೆ ಹೆಚ್ಚಿಸುತ್ತೆ ಮತ್ತು ನೀವು ಇಲ್ಲಿ rpm ಗಮನಿಸ ಗಮನಿಸಬಹುದು ಇಲ್ಲಿ ನೀವು rpm ನೋಡುವುದಾದರೆ ನೀವು ಪಿಚ್ ನಿಯಂತ್ರಣ ನೋಡಬೇಕು ನಾನು ಅದನ್ನು ಕೋರ್ಸ್ ಸ್ಥಿತಿಯಲ್ಲಿ ಹೆಚ್ಚಿಸುತ್ತಿದ್ದೇನೆ ಮತ್ತು ಇಲ್ಲಿ 1800 ದಿಂದ 1580ಗೆ ಇಳಿಯುವುದನ್ನು ನೀವು ಗಮನಿಸಬಹುದು ಹಾಗಾದರೆ ನೀವು ಇಲ್ಲಿ ಸರಿ ಸುಮಾರು 220 rpm ಕಡಿಮೆಯಾಗುವುದನ್ನು ಗಮನಿಸಬಹುದು ಹಾಗೂ ಅದು ಸೂಕ್ತವಾದ ಮಿತಿಯಲ್ಲಿ ಇರುತ್ತದೆ 1800 rpmದಲ್ಲಿ ಇದರ ಪ್ರಮಾಣವು ಕಡಿಮೆಯಾಗುವುದನ್ನು ನಾನು ಪರಿಶೀಲಿಸಬಹುದು ಪ್ರಮಾಣ ಅಂದರೆ ನಾನು ಇಗ್ನಿಶನ್ ಯಂತ್ರದ ಸ್ವಿಚ್ ಎರಡು ತಿಥಿಯಲ್ಲಿ ಹಾಕಿದಾಗ ಅಂದರೆ ನೀವು ಇಲ್ಲಿ ಎರಡು ಸ್ಥಿತಿಯಲ್ಲಿ ಇರುವಂತಹ ಇಗ್ನಿಶನ್ ಸ್ವಿಚ್ ಗಮನಿಸಬಹುದು ಈ ಕ್ಷಣದಲ್ಲಿ ಅದು ಎರಡು ಸ್ಥಿತಿಯಲ್ಲಿ ಇದೆ ನಾನು ಅದನ್ನು ಸರಿಯಾದ ರೀತಿಯಲ್ಲಿ ಇಡುತ್ತೇನೆ ಮತ್ತು ಎಡಭಾಗದಲ್ಲಿ ಇಡುತ್ತೇನೆಮತ್ತೆ ಹೀಗೆ ಮಾಡುವಾಗ ನಾನು rpmದಲ್ಲಿ ಕಡಿತವನ್ನು ನೋಡುತ್ತೇನೆ rpm ನಲ್ಲಿ ಕಡಿತವು ಮಿತಿಯಲ್ಲಿರಬೇಕು ಹಾಗಾದರೆ ನೀವು ನಾನು ತ್ರಾಟಲ್ ಮಾಡಿರುವಂತಹ rpm 1800 ನೋಡಬಹುದು ನಾನು ಅದನ್ನು ಎರಡು ಕಡೆಯಿಂದ ಸರಿಯಾದ ಸ್ಥಾನಕ್ಕೆ ಬಿಡುತ್ತಿದ್ದೇನೆ ನೋಡಿ ಅದು 1720 ಆಗಿದೆ ಅಂದರೆ 1800 ದಿಂದ 1720 ಗೆ ಕಡಿಮೆ ಆಗಿದೆ ಇದರ ಅರ್ಥವು ಏನೆಂದರೆ ಅಲ್ಲಿ 80 rpm ಕಡಿಮೆಯಾಗಿದೆ ಈಗ ಪುನಹ ಅದು 1790 ಆಗಿದೆ ಅದನ್ನು ಸ್ವಲ್ಪ ಹೆಚ್ಚಾಗಿ 1800 ನಾನು ಮಾಡುತ್ತೇನೆ ಅದನ್ನು 1800ಕೆ ತರಬೇಕು ನೀವು ಗಮನಿಸಬಹುದು ಅದರ ಮೌಲ್ಯವು 1800 ಇದೆ ಮತ್ತು ಪುನಹ ಅದನ್ನು ನಾನು ಎಡಭಾಗದ ಸ್ಥಿತಿಯಲ್ಲಿ ಇಡುತ್ತೇನೆ ಈಗ ಇಗ್ನಿಶನ್ ಸ್ವಿಚ್ ಎಡಭಾಗದ ಸ್ಥಿತಿಯನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನೀವು ಇಲ್ಲಿ ಕುಸಿತವನ್ನು ನೋಡಬಹುದು ನಾನು ಇದನ್ನು ಪುನಹ ಮಾಡುತ್ತೇನೆ ನೀವು ಗಮನಿಸಿ 1800 ದಿಂದ ಅದು 1740 ಗೆ ಕುಸಿಯುತ್ತದೆ ಅಂದರೆ60 rpm ಕುಸಿತವಾಗಿದೆ ಹಾಗಾದರೆ ಅಲ್ಲಿ ಒಂದು ಭಾಗದಲ್ಲಿ 80 rpm ಕುಸಿತವಾಗಿದೆ ಮತ್ತು ಇನ್ನೊಂದು ಭಾಗದಲ್ಲಿ 60 rpm ಕುಸಿತಗೊಂಡಿದೆ ಹೀಗಾಗಿ ನೀವು ಒಳ್ಳೆಯ ಮಿತಿಯಲ್ಲಿ ಇವೆ ಹಾಗಾದರೆ ಈಗ 1800 ದಿಂದ ನಾನು ಮುಂದೆ ಸಂಪೂರ್ಣವಾದ ತ್ರಾಟಲ್ ಮಾಡುತ್ತೇನೆ ನೀವು ಇಲ್ಲಿ rpm ಗಮನಿಸಬೇಕು ನೀವು ಇಲ್ಲಿ rpm ಮತ್ತು ವಿವಿಧ ಒತ್ತಡಗಳನ್ನು ನೋಡಬೇಕು ಹಾಗಾದರೆ ನಾನು ಈಗ ಸಂಪೂರ್ಣವಾದ ತ್ರಾಟಲ್ ನೀಡುತ್ತೇನೆ ಸಂಪೂರ್ಣವಾದ ತ್ರಾಟಲ್ ಅಂದರೆ ಗರಿಷ್ಠ ಶಕ್ತಿ ಆಗಿರುತ್ತದೆ ಸರಿ ಈಗ ಗಮನಿಸೋಣ ನೀವು ಸಂಪೂರ್ಣ ತ್ರಾಟಲ್ ನೋಡಬಹುದು ಗರಿಷ್ಠ rpm 2650 ಗಮನಿಸಬಹುದು ಹಾಗೂ ಇದು ಒಳ್ಳೆಯ ಮಿತಿಯಲ್ಲಿರುತ್ತದೆ ಹೀಗಾಗಿ ನಾನು rpm ನನ್ನ ತ್ರಾಟಲ್ ನನ್ನ ಹಿಂದೆ ಮಾಡುತ್ತೇನೆ ನಿಧಾನವಾಗಿ ಹಿಂದೆ ಎಳೆಯುತ್ತೇನೆ ನಿಧಾನವಾಗಿ ಶಕ್ತಿಯನ್ನು ಕಡಿಮೆ ಮಾಡುತ್ತೇನೆ ನೀವು rpm ಗಮನಿಸಬಹುದು ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ ವಿವಿಧ ಒತ್ತಡಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ ಮತ್ತು ಇದರ ಉದ್ದಕ್ಕೂ ನೀವು ಇದರ ಮಿತಿಯನ್ನು ನೋಡಬಹುದು ಎಲ್ಲಾ ಅಂಶಗಳು ಹಸಿರು ಬಣ್ಣದ ಮಿತಿಯಲ್ಲಿ ಇವೆ ನೀವು ಎಲ್ಲಾ ಅಂಶಗಳನ್ನು ಹಸಿರುಬಣ್ಣದ ಮಿತಿಯಲ್ಲಿ ಇರುವುದನ್ನು ನೋಡಬಹುದು ಅಂದರೆ ಇಂಧನದ ಬಳಕೆ ಎಣ್ಣೆಯ ಒತ್ತಡ ಎಣ್ಣೆ ತಾಪಮಾನ ಸಿಲಿಂಡರ್ ತಾಪಮಾನ ಇಂಧನ ಪ್ರಮಾಣ ವಿವಿಧ ರೀತಿಯ ಒತ್ತಡಗಳು ಇಂತಹ ಎಲ್ಲಾ ಅಂಶಗಳು ಹಸಿರು ಬಣ್ಣದ ಮಿತಿಯಲ್ಲಿ ಇವೆ ಇದರ ಅರ್ಥವೇನೆಂದರೆ ವಿಮಾನವು ಸಂಪೂರ್ಣವಾಗಿ ಹಾರಲು ಶಕ್ತವಾಗಿದೆ ಹೀಗಾಗಿ ನಾನು ಕ್ರಮೇಣವಾಗಿ rpm ಕಡಿಮೆ ಮಾಡುತ್ತೇನೆ ಈಗ ನಾವು 1000 rpmಗೆ ಬರುತ್ತೇವೆ ಗಮನಿಸಿ ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ ಕ್ರಮೇಣವಾಗಿ rpm ಕಡಿಮೆಯಾಗುತ್ತಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು ಅದು 1000 1020 ಆಗಿದೆ ಇಲ್ಲಿಂದ 1000 ಮೌಲ್ಯವು ಆದರ್ಶ rpm ಮೌಲ್ಯ ತಲುಪುತ್ತದೆ ಅದು ಕನಿಷ್ಠ rpm ಆಗಿರುತ್ತದೆ ಅಂದರೆ ತ್ರಾಟಲ್ ಮಾಡಿರುವುದು ಅರ್ಧದಷ್ಟು ಆಗಿರುತ್ತದೆ ನಾನು ಈಗ ಆದರ್ಶ rpm ಪರಿಶೀಲಿಸುತ್ತೇನೆ ಅಂದರೆ ಅದು ಕನಿಷ್ಠ rpm ಆಗಿರುತ್ತದೆ ಈ ಕ್ಷಣದಲ್ಲಿ ಕನಿಷ್ಠ rpm ಅಂದರೆ 600 ಆಗಿರುತ್ತದೆ ನಾನು ಈಗ ಮಿಶ್ರಣ ನಿಯಂತ್ರಣವನ್ನು ಇಲ್ಲಿ ಪರಿಶೀಲಿಸುತ್ತೇನೆ ನಾನು ಕ್ರಮೇಣವಾಗಿ ನಿಯಂತ್ರಣವನ್ನು ನೀಡುತ್ತೇನೆ ಮತ್ತು ಇದರಿಂದ rpm ಕಡಿಮೆಯಾಗುವುದನ್ನು ಗಮನಿಸುತ್ತೇನೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಯಾಗಿ ನಂತರ 610 620 ಮೌಲ್ಯಕ್ಕೆ ಕಡಿಮೆಯಾಗುತ್ತದೆ ನೀವು ಇಲ್ಲಿ ಹೌದು ಇಲ್ಲಿ ನೋಡಿ rpm ಹೆಚ್ಚಿಗೆ ಯಾಗಿ ಕಡಿಮೆಯಾಗಿದೆ ಹೀಗಾಗಿ ಇದು ಮಿಶ್ರಣದ ಪರಿಶೀಲನೆ ಆಗಿರುತ್ತದೆ ಮಿಶ್ರಣದ ಪರಿಶೀಲನೆಯ ನಂತರ ನಾನು ಪುನಹ ತ್ರಾಟಲ್ ಹೆಚ್ಚು ಮಾಡುತ್ತೇನೆ ನಾನು ಪುನಹ rpm ಹೆಚ್ಚು ಮಾಡುತ್ತೇನೆ ಅದರ ಮೌಲ್ಯವನ್ನು 2000ವರೆಗೂ ತೆಗೆದುಕೊಳ್ಳುತ್ತೇನೆ ಸ್ಪಾರ್ಕ್ ಪ್ಲಗ್ಮತ್ತು ಇಂಜಿನ್ ಸರಿಪಡಿಸಿ rpm 2000ವರೆಗೂ ಹೆಚ್ಚಿಸುತ್ತೇವೆ ಈಗ ಪುನಹ ನಾನು ಅದನ್ನು ಆದರ್ಶ ಮೌಲ್ಯಕ್ಕೆ ತರುತ್ತೇನೆ ಇಂಜಿನ್ ಈಗ ಸರಿಯಾಗಿದೆ ನಾನು ಈಗ ಇದನ್ನು ಆದರ್ಶ ಮೌಲ್ಯಕ್ಕೆ ಬರುತ್ತೇನೆ ನಂತರ ಅದನ್ನು ಆರಿಸುತ್ತೇನೆ ಹೀಗಾಗಿ ನೀವು ಎಲ್ಲಾ ಅಂಶಗಳನ್ನು ಹಸಿರುಬಣ್ಣದ ಮಿತಿಯಿಂದ ಇಂಜಿನ್ ಸ್ಥಗಿತಗೊಳಿಸುವ ಮಿತಿಯವರೆಗೆ ನೋಡಬಹುದು ಇಂಜಿನ್ ಸ್ಥಗಿತಗೊಳಿಸಲು ನಾನು ಈ ಲಿವರ್ ಎಳೆಯಬೇಕು ಮಿಶ್ರಣ ನಿಯಂತ್ರಣವನ್ನು ನಿಲ್ಲಿಸಬೇಕು ಅದು ಇಂಜಿನ್ ಒಳಗೆ ಇಂಧನ ಬಳಕೆಯನ್ನು ನಿಲ್ಲಿಸುತ್ತದೆ ಮತ್ತು ಇದರಿಂದ ಇಂಜಿನ್ ತೆಗೆದುಕೊಳ್ಳುವುದನ್ನು ನೀವು ಗಮನಿಸಬಹುದು ನಾನು ಈ ಲಿವರ್ ಎಳೆಯುತ್ತೆನೆ ಇಂಧನದ ಬಳಕೆಯು ನಿಲ್ಲುತ್ತದೆ ಮತ್ತು ಇಂಜಿನ್ ನಿಲ್ಲುತ್ತದೆ ಇಂಜಿನ್ ಸ್ಥಗಿತಗೊಳ್ಳುತ್ತದೆ ನಾನು ಇಗ್ನಿಶನ್ ಸ್ವಿಚ್ ಮರಳಿ ಆರಿಸುತ್ತೇನೆ ನಾನು ಉಪಕರಣ ಪರದೆಯನ್ನು ಆರಿಸುತ್ತೇನೆ ಪ್ರಮುಖವಾಗಿ ರುವುದನ್ನು ಆರಿಸುತ್ತೇನೆ ಮತ್ತು ರಕ್ಷಣಾ ಸ್ಥಿತಿಯನ್ನು ಆರಿಸುತ್ತೇನೆ ಮರಳಿ ಭೂಮಿಗೆ ತಲುಪಿದ ಮೇಲೆ ನಿಯಂತ್ರಣ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಯಾವುದೇ ರೀತಿಯ ಅಡೆತಡೆಗಳು ಇರಬಾರದು ನಾನು ನಿಯಂತ್ರಣ ಅಂಗಗಳನ್ನು ಅಡೆತಡೆಗಳು ಹೊಂದಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ ಎಳಿರೋನ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಲಿವೇಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದೇ ಕ್ಷಣದಲ್ಲಿ ಎಲ್ಲಾ ಉಪಕರಣಗಳು ಆಧಾರವಾಗಿರುವ ಉಪಕರಣಗಳು ನನ್ನ ಬೇರೆ ಉಪಕರಣಗಳು ಮತ್ತು ಸ್ವಿಚ್ಗಳು ಸರ್ಕ್ಯೂಟ್ ಬ್ರೇಕರ್ ಹೀಗೆ ಎಲ್ಲವೂ ಸರಿಯಾದ ಸ್ಥಾನದಲ್ಲಿವೆ ಮತ್ತು ಯಾವುದೇ ಹಾನಿಯನ್ನು ಹೊಂದಿರುವುದಿಲ್ಲ ಹೀಗಾಗಿ ಇಂತಹ ಎಲ್ಲ ಸಂಶ್ಲೇಷಣೆಯ ನಂತರ ನೀವು ಹೊರಗಡೆಯಿಂದ ಪರಿಶೀಲನೆ ಮಾಡಿರುವುದನ್ನು ಅಂದರೆ ಫ್ಯೂಸೆಲಾಜ್ ಇಂಜಿನ್ ಸಂಶ್ಲೇಷಣೆ ಲ್ಯಾಂಡಿಂಗ್ ಗೇರ್ ಸಂಶ್ಲೇಷಣೆ ಕಾಕ್ಪಿಟ್ ಸಂಶ್ಲೇಷಣೆ ಉಪಕರಣಗಳ ಸಂಸ್ಲೇಷಣೆ ಉಪಕರಣದ ಘಟಕದ ಸಂಸ್ಲೇಷಣೆ ಮತ್ತು ನಮ್ಮನ್ನು ಸಂತುಷ್ಟಗೊಳಿಸುವ ಭೂಮಿಯಲ್ಲಿನ ಸಾಮಾನ್ಯ ಪರೀಕ್ಷೆ ಅಂದರೆ ವಿಮಾನವು ಸಂಪೂರ್ಣವಾಗಿ ಹಾರಲು ಸೂಕ್ತ ಎಂದು ಹೇಳುವ ಸಂಸ್ಲೇಷಣೆಗಳ ನಂತರ ನಾವು ವಿಮಾನವನ್ನು ಮುಂದಿನ ಹಾರುವ ಪ್ರಯಾಣಕ್ಕೆ ಬಿಡುಗಡೆ ಮಾಡುತ್ತೇವೆ